ಆದ್ದರಿಂದ ಈ ರೇಖಾತ್ಮಕತೆಯನ್ನು ಅಧ್ಯಯನ ಮಾಡಲು ನಾವು ಸರಳವಾದ ಸಂಖ್ಯಾತ್ಮಕ ಪ್ರಯೋಗವನ್ನು ಮಾಡಲಿದ್ದೇವೆಈ ಡೊಮೇನ್ D ಕೇವಲ ಎರಡು ಆಬ್ಜೆಕ್ಟ್ಗಳನ್ನು ಮಾತ್ರ ಹೊಂದಿದೆ ಎರಡು ಆಬ್ಜೆಕ್ಟ್ಗಳು x1 ಮತ್ತು x2 ಮತ್ತು ಈ ವಸ್ತುಗಳ ಮಿತಿಗಳು ತಿಳಿದಿದೆ ಇದನ್ನು ಸರಳಗೊಳಿಸಲು ಕೇವಲ ಎರಡು ವೇರಿಯೇಬಲ್ಸ್ ಗೆ ಸೀಮಿತಗೊಳಿಸಲು ಬಯಸುತ್ತೇನೆ ಏಕೆಂದರೆ 2D ಯನ್ನು ದೃಶ್ಯೀಕರಿಸಬಹುದು ಆದರೆ 10 D ಅನ್ನು ದೃಶ್ಯೀಕರಿಸಲಾಗುವುದಿಲ್ಲ ಇದು D ಮತ್ತು ಇದು ಎರಡು ವೇರಿಯಬಲ್ x1 x2 ಮತ್ತು ನಾನು ಏನು ಮಾಡಬಲ್ಲೆ ಎಂದರೆ ನಾನು ಇದನ್ನು x ನ ವಿಭಿನ್ನ ಮೌಲ್ಯಗಳಿಗೆ ಯೋಜಿಸಬಹುದು ಕೇವಲ ಒಂದು ಪ್ಯಾರಾಬೋಲಾ 2Dಡಿ ಯಲ್ಲಿ ಇರುವುದರಿಂದ ಅದಕ್ಕೆ ಮೇಲ್ಮೈ ಇರುತ್ತದೆ ಲೈನ್ ಆಗಿರುವುದಿಲ್ಲ ಅಷ್ಟೇ ಅಲ್ಲ ಗ್ರೇಡಿಯಂಟ್ಗಳ ದಿಕ್ಕನ್ನು ಸರಿಯಾಗಿ ನೋಡಬಹುದು ಗ್ರೇಡಿಯಂಟ್ ನಿರ್ದೇಶನ ಗರಿಷ್ಠ ಬದಲಾವಣೆಯನ್ನು ನೀಡುತ್ತದೆ

ಇದು ಗರಿಷ್ಠ ಬದಲಾವಣೆಯನ್ನು ಸ್ಪಷ್ಟವಾಗಿ ನೀಡುತ್ತದೆ ಮತ್ತು ಉದಾಹರಣೆಗೆ ಗ್ರೇಡಿಯಂಟ್ ಡಿಸೆಂಟ್ ಅಲ್ಗಾರಿದಮ್ ಯಾವ ದಿಕ್ಕಿನಲ್ಲಿ ಹುಡುಕಾಟ ಮಾಡುತ್ತದೆ ಎಂದು ಅದು ನನಗೆ ಹೇಳುತ್ತದೆ ಆದ್ದರಿಂದ ನಾನು ಯೋಚಿಸಬಹುದಾದ ಎರಡು ಸರಳ ಗ್ರೇಡಿಯಂಟ್ ಗಳಿವು ಒಂದು ನಾನು ಇದರ ಗ್ರೇಡಿಯಂಟ್ ತೆಗೆದುಕೊಳ್ಳಬಹುದು ಅಲ್ಲಿ U ಸ್ಥಿರ ಆಗಿದೆ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಇದು ಸರಳ ಗ್ರೇಡಿಯಂಟ್ ಆದ್ದರಿಂದ ಇದನ್ನು ನಾನು ರೇಖೀಯ ಗ್ರೇಡಿಯಂಟ್ ಎಂದು ಕರೆಯುತ್ತೇನೆ ಅಥವಾ ಈ ಪದವಿನ್ಯಾಸಾದ ಗ್ರೇಡಿಯಂಟ್ ಆಗಿ ತೆಗೆದುಕೊಳ್ಳಬಹುದು ಮತ್ತು ಅದನ್ನು ರೇಖಾತ್ಮಕವಲ್ಲದ ಗ್ರೇಡಿಯಂಟ್ ಎಂದು ಕರೆಯಲಾಗುತ್ತದೆ ನಿಸ್ಸಂಶಯವಾಗಿ ರೇಖಾತ್ಮಕವಲ್ಲದವು ನಿಖರವಾಗಿದೆ ಆದರೆ ಲೆಕ್ಕಚಾರ ಬಹಳ ಕಷ್ಟ ಸಂಗತಿಯಾಗಿದೆ ಆದ್ದರಿಂದ ಮುಂದಿನ ಸಂಖ್ಯಾ ಪ್ರಯೋಗದಲ್ಲಿ ನಾನು ಅದನ್ನು ಅಧ್ಯಯನ ಮಾಡಲಿದ್ದೇನೆ ಆದ್ದರಿಂದ U ಸ್ಥಿರವಾಗಿದೆ ಎಂದು ನಾನು ಹೇಳುತ್ತಿದ್ದೇನೆ ಅಂದರೆ || s GS Ux || ನ ಗ್ರೇಡಿಯಂಟ್ ತೆಗೆದುಕೊಳ್ಳುತ್ತಿದ್ದೇನೆ ಅಂದರೆU ಸ್ಥಿರವಾಗಿರುತ್ತದೆ ಆದ್ದರಿಂದ ನಾನು ಗ್ರೇಡಿಯಂಟ್ ತೆಗೆದುಕೊಳ್ಳುವಾಗ ಕೇವಲ x ಅವಲಂಬಿತ ಪದಗಳು ಮತ್ತು ರೇಖಾತ್ಮಕವಲ್ಲದ ಅರ್ಥ ಇಲ್ಲಿ U ಎಂಬುದು x ನ ಕಾರ್ಯವಾಗಿದೆ ಕೆಲವು ಮಾಧ್ಯಮದಲ್ಲಿ 2 ಏಕರೂಪದ ವಸ್ತುಗಳು ಮತ್ತು ಅವುಗಳ ಪರ್ಮಿಟಿವಿಟಿ x1 ಮತ್ತು x2 ಆದ್ದರಿಂದ ನಾನು ಹೇಳುತ್ತಿರುವುದು ಈ ಸಂಪೂರ್ಣ ವಸ್ತುವಿಗೆ x1 ಒಂದು ಪಿಕ್ಸೆಲ್ ಅಲ್ಲ ಆದರೆ ಈ ಸಂಪೂರ್ಣ ನೀಲಿ ವಸ್ತು x ಆಗಿದೆ ಮತ್ತು ಈ ಸಂಪೂರ್ಣ ಸ್ಕ್ವಾರ್ ವಸ್ತು x2 ಇವೆರಡು ವೇರೀಯೇಬಲ್ ಗಳು variables ಆದ್ದರಿಂದ ಕಾಂಟ್ರಾಸ್ಟ್ ವೆಕ್ಟರ್ ವಾಸ್ತವವಾಗಿ ಈ ಪಿಕ್ಸೆಲ್ಗಳ ಸಂಖ್ಯೆಯ ಗಾತ್ರವಾಗಿರಬೇಕು ಇದು ಹೇಗೆ ಸಮಾನವಾಗಿರುತ್ತದೆ ಆದ್ದರಿಂದ ವಾಸ್ತವವಾಗಿ ಈ ನಿಜವಾದ x x1 x2 T nx1 ಇದರೊಂದಿಗೆ ಬಹಳ ಉದ್ದವಾದ ವೆಕ್ಟರ್ ಆಗಿರುತ್ತದೆ ಈ ಕಾಂಟ್ರಾಸ್ಟ್ ವೆಕ್ಟರ್ ಹೀಗೆಯೇ ಇತ್ತು ಆದರೆ ನನಗೆ ತಿಳಿದಿದ್ದರೆ ಈ ಸಂಪೂರ್ಣ ವಸ್ತು x1 ಆಗಿದೆ ಮತ್ತು ಈ ಸಂಪೂರ್ಣ ವಸ್ತು x1 x2 ಆದ್ದರಿಂದ ನಾನು ಇದನ್ನು 1s ಮತ್ತು 0s ಗಳಿಂದ ಕೂಡಿದ ಕೆಲವು ಮ್ಯಾಟ್ರಿಕ್ಸ್ನ ಪ್ರಕಾರ x1 x2 ನಿಂದ ಗುಣಿಸಬಹುದು ಇದು ಗಾತ್ರ n × 1 ಆಗಿದ್ದರೆ ಮತ್ತು ಇದು ಗಾತ್ರ 2 × 1 ಆಗಿದ್ದರೆ ಇದನ್ನು n × 2 ಮ್ಯಾಟ್ರಿಕ್ಸ್ ಎಂದು ಪಡೆಯಬಹುದು ಇದು 1s ಮತ್ತು 0s ಗಳನ್ನು ಸರಿಯಾದ ಸ್ಥಳಗಳಲ್ಲಿ ಹೊಂದಿವುರಿಂದ ನಾನು ಇದನ್ನು ಪಡೆಯುತ್ತೇನೆ ಆದ್ದರಿಂದ ನಾನು ಕೇವಲ ಎರಡು ವೇರಿಯೇಬಲ್ ಗಳೊಂದಿಗೆ ಕೆಲಸ ಮಾಡುತ್ತೇನೆ ಆದ್ದರಿಂದ ಈ m ಮ್ಯಾಟ್ರಿಕ್ಸ್ ನಂತರ ಇಲ್ಲಿ ಗುಣಿಸಲ್ಪಡುತ್ತದೆ ಆದ್ದರಿಂದ ನಾನು ಅದನ್ನು ದೃಶ್ಯೀಕರಿಸಲು ಸಾಧ್ಯವಿಲ್ಲ ಮೂರನೇ ವೇರಿಯಬಲ್ 0 ಯ ಮೀಡಿಯಂ ಪರ್ಮಿಟಿವಿಟಿ ಇದು ನಿರ್ವಾತವಾಗಿದ್ದರೆ ಅದರ x 0 ಅನ್ನು ನನಗೆ ನೀಡಲಾಗಿದೆ ಅದನ್ನು ಕಂಡುಹಿಡಿಯಲು ನಾನು ಪ್ರಯತ್ನಿಸುವುದಿಲ್ಲ ಆದ್ದರಿಂದ ನೀವು ಇದನ್ನು ಪೂರ್ಣ ಸಾಮಾನ್ಯತೆಯಲ್ಲಿ ಅಧ್ಯಯನ ಮಾಡಲು ಬಯಸಿದರೆ ನೀವು ಇದನ್ನು ಸರಿಯಾಗಿ ಮಾಡಬೇಕಾಗುತ್ತದೆಬಹಳ ಸಂಕೀರ್ಣವಾದ ಸಮಸ್ಯೆಯನ್ನು ಮಾಡಿ ಮತ್ತು ಯಾವುದೇ ಅಂತಃಪ್ರಜ್ಞೆಯಸಮಸ್ಯೆಯನ್ನು ಪಡೆಯಬೇಡಿ ಆದ್ದರಿಂದ ನಾವು ಸರಳವಾದ ಸಮಸ್ಯೆಯನ್ನು ಪರಿಹರಿಸುತ್ತಿದ್ದೇವೆ ಅಲ್ಲಿ ಈ ಎರಡನ್ನು ಹೊರತುಪಡಿಸಿ ನಮಗೆ ಎಲ್ಲವೂ ತಿಳಿದಿದೆ ಆದ್ದರಿಂದ ಇದನ್ನು ನಾವು ದೃಶ್ಯೀಕರಿಸೋಣ ಆದ್ದರಿಂದ ಅದಕ್ಕಾಗಿಯೇ ನಾನು ಎರಡು ವೇರಿಯೇಬಲ್ಗಳನ್ನು ಮಾತ್ರ ಹೇಳುತ್ತಿದ್ದೇನೆ X1 x2 ನ ಮೌಲ್ಯ ನಮಗೆ ತಿಳಿದಿಲ್ಲ ಆದ್ದರಿಂದ x1 x ಯಾವುದು ಎಂದು ಕಂಡುಹಿಡಿಯಲು ನಾನು ಈ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸುತ್ತೇನೆ ಅದು ಚದುರಿದ ಕ್ಷೇತ್ರಗಳೊಂದಿಗೆ ಉತ್ತಮ ಒಪ್ಪಂದವನ್ನು ನೀಡುತ್ತದೆ ಅದು ಪ್ರಯೋಗವಾಗಿದೆ ಆದ್ದರಿಂದ ವಸ್ತುಗಳ ಸ್ಥಳ ಅದರ ಏಕರೂಪತೆ ಮತ್ತು ಅದು ಏನೂ ಇಲ್ಲ ಎಂಬ ಅಂಶವನ್ನು ನಿಮಗೆ ಮುಂದಿನ ಮಾಹಿತಿಯ ಪರಿಪೂರ್ಣ ಉದಾಹರಣೆಯಾಗಿದೆ U ವನ್ನು constant ಸ್ಥಿರ ಎಂದು ಊಹಿಸಿದರೆ ನಾನು ಈ ವಸ್ತುನಿಷ್ಠ ಕಾರ್ಯವನ್ನು ನೋಡುತ್ತೇನೆ ಮತ್ತು ಅದರ ಗ್ರೇಡಿಯಂಟ್ ಅನ್ನು ನಾನು ತೆಗೆದುಕೊಳ್ಳುತ್ತೇನೆ U ಸ್ಥಿರವೆಂದು ಭಾವಿಸುತ್ತೇನೆ ಮತ್ತು ಮತ್ತು x ನ ಕಾರ್ಯವಲ್ಲ ಆದ್ದರಿಂದ ನಂತರ ||s − GS Ux||2 ಇದು ರೇಖೀಯ ಕ್ರಿಯಾತ್ಮಕವಾಗಿದೆ linear functional ಆದ್ದರಿಂದ ಗ್ರೇಡಿಯಂಟ್ ತೆಗೆದುಕೊಳ್ಳುವುದು ತುಂಬಾ ಸರಳವಾಗಿದೆ ಅದು U ಸ್ಥಿರ ಎಂದು ಊಹಿಸುವ ಮೂಲಕ ನಾನು ಅರ್ಥೈಸುತ್ತೇನೆ ಅದು ಸ್ಥಿರವಲ್ಲ ಆದ್ದರಿಂದ ನಾನು ಆ ಪುನರಾವರ್ತನೆಯ ಸಮಯದಲ್ಲಿ U ಸ್ಥಿರವಾಗಿರುತ್ತದೆ ಎಂದು ಭಾವಿಸಿ ಹೊಸ x ನ್ನು ಕಂಡುಹಿಡಿಯುವ ಆದ್ದರಿಂದ ನಾನು U ನ್ನು x ನಿಂದ ಲೆಕ್ಕಾಚಾರ ಮಾಡುತ್ತೇನೆ ಎಂದು ಊಹಿಸುತ್ತೇನೆ ಮತ್ತು ಅದನ್ನು ಇಲ್ಲಿ ಇರಿಸಿ ನಾನು ಪ್ಲಗ್ ಇನ್ ಮಾಡಿದ x ನ ಹೊಸ ಮೌಲ್ಯವನ್ನು ನೀಡುವ ಗ್ರೇಡಿಯಂಟ್ ಅನ್ನು ಕಂಡುಹಿಡಿಯಿರಿ ಮತ್ತು ಹೊಸ U ಅನ್ನು ಮತ್ತೆ ಇರಿಸಿ ಅದು ಸ್ಥಿರವಾಗಿರುತ್ತದೆ ತಾತ್ತ್ವಿಕವಾಗಿ ನೀವು ಏನು ಮಾಡಬೇಕು ಎಂಬುದು U ವು x ನ ಕಾರ್ಯ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಇಡೀ ವಿಷಯವನ್ನು ನಾನು ರೇಖಾತ್ಮಕವಲ್ಲದ ವಿಧಾನವೆನ್ನುತ್ತೇವೆ ಆದ್ದರಿಂದ ಈ ಎರಡು ವಿಭಿನ್ನ ಪ್ರಕರಣಗಳು ಆದ್ದರಿಂದನಾವು ಸಮಸ್ಯೆಯನ್ನು ಚೆನ್ನಾಗಿ ಹೊಂದಿಸಿದ್ದೇವೆ ಈಗ ಏನಾಗಬಹುದು ಎಂದು ನೋಡೋಣ ಆದ್ದರಿಂದ ||s − GS Ux||2 ಈ ವಸ್ತುನಿಷ್ಠ ಕ್ರಿಯೆಯ ಮೌಲ್ಯವನ್ನು ರಚಿಸುವ ಅಕ್ಷಗಳು x1 x2 ಆದ್ದರಿಂದ ಮೊದಲು ಎಡಬದಿ ನೋಡೋಣ ಇದು ನಿಜವಾದ ಪರಿಹಾರ x1 x2 0 5 ಎಂಬುದು ಕಡಿಮೆ ಕಾಂಟ್ರಾಸ್ಟ್ ಸಮಸ್ಯೆ ಆದ್ದರಿಂದ ನೀಲಿ ಬಣ್ಣವು ಕಡಿಮೆ ಮೌಲ್ಯಕ್ಕೆ ಅನುರೂಪವಾಗಿದೆ ಮತ್ತು ಹಳದಿ ಬಣ್ಣವು ವೆಚ್ಚದ ಕಾರ್ಯದ ಅತ್ಯಧಿಕ ಮೌಲ್ಯಕ್ಕೆ ಅನುರೂಪವಾಗಿದೆ ಆದ್ದರಿಂದ ನಾನು ಈ ಬಾಹ್ಯರೇಖೆ ಪ್ಲಾಟ್ಗಳನ್ನು ತೋರಿಸುತ್ತಿದ್ದೇನೆ ಆದ್ದರಿಂದ ಇದು ಬೆಟ್ಟದ ಭಾಗದ ಸ್ಥಳಾಕೃತಿಯ ನಕ್ಷೆಯಂತೆ ಹಳದಿ ಮೌಲ್ಯವು ಪೀಕ್ಆಗಿದೆ ನೀಲಿ ಮೌಲ್ಯಗಳು ಕಣಿವೆಗಳು ಮತ್ತು ಈ ಬಾಣಗಳು ನೆಗೆಟಿವ್ ಗ್ರೇಡಿಯಂಟ್ನ ದಿಕ್ಕನ್ನು ತೋರಿಸುತ್ತಿವೆ ಏಕೆಂದರೆ ಅದು ಯಾವಾಗಲೂ ನೆಗೆಟಿವ್ ಗ್ರೇಡಿಯಂಟ್ನ ದಿಕ್ಕಿನಲ್ಲಿ ಹೋಗಲು ಬಯಸುತ್ತದೆ ಮತ್ತು ಮಿನಿಮಾ ಆಗುತ್ತದೆ ಇಲ್ಲಿ ನೀವು ಗಮನಿಸಿ ಒರಿಜಿನಿಂದ ಪ್ರಾರಂಭಿಸಿ ಅಂದರೆ 11 1ಇನ್ನೂ ಸರಿಯಾದ ವ್ಯಾಲಿಯಲ್ಲಿvalley ಹೋದರೆ ಸರಿಯಾದ ಉತ್ತರ ಸಿಗುತ್ತದೆ ಯಾಕೆಂದರೆ ಎಲ್ಲ ಗ್ರೇಡಿಯೆಂಟ್ ಸರಿಯಾದ ವ್ಯಾಲಿಗೆ ಮಾರ್ಗದರ್ಶನ ನೀಡುತ್ತದೆ ಆದ್ದರಿಂದ ಆ valley ಯ ನೆರೆಹೊರೆಯಲ್ಲಿ ಎಲ್ಲಿಯಾದರು ಪ್ರಾರಂಭಿಸಿದರೂ ಸರಿಯಾದ ಉತ್ತರಸಿಗುತ್ತದೆ ಮತ್ತೊಂದೆಡೆ 66 ಇಲ್ಲಿಂದ ಪ್ರಾರಂಭಿಸಿದ್ದೇನೆ ಎಂದು ಭಾವಿಸೋಣ ಗ್ರೇಡಿಯೆಂಟ್ ಎಲ್ಲಿಗೆ ಹೋಗುತ್ತವೆ ಅದು ಕೆಲವು ವಿಲಕ್ಷಣ ದಿಕ್ಕಿನಲ್ಲಿ ಕರೆದೊಯ್ಯುತ್ತದೆ ನಂತರ ಇಲ್ಲಿ gradients ಪರಿಮಾಣದಲ್ಲಿ ಬಹಳ ಚಿಕ್ಕದಾಗುತ್ತವೆ ವೆಕ್ಟರ್ನ ಉದ್ದವು ಗ್ರೇಡಿಯಂಟ್ನ ಪ್ರಮಾಣವಾಗಿದೆ ಆದ್ದರಿಂದ ನಂತರ ಗ್ರೇಡಿಯಂಟ್ 0 ಅನ್ನು ಮುಂದುವರೆಸಲು ಸಾಧ್ಯವಿಲ್ಲ ಆದರೆ ಕೋಸ್ಟ್ ಫಂಕ್ಶನ್ ಮೌಲ್ಯ ಕನಿಷ್ಠ ಅಲ್ಲ ಆದ್ದರಿಂದ ನೀವು ಎಲ್ಲಿ ವಿಷಯಗಳನ್ನು ಪ್ರಾರಂಭಿಸುತ್ತೀರಿ ಏಕೆಂದರೆ ಈಗ ಇದು ರೇಖಾತ್ಮಕವಲ್ಲದ ಆಪ್ಟಿಮೈಸೇಶನ್ ಸಮಸ್ಯೆಯಾಗಿದೆ ಆದರೆ ನಾನು 0 ಹತ್ತಿರ ಎಲ್ಲಿಯಾದರೂ ಪ್ರಾರಂಭಿಸಿದರೆ ಅದರ ಬಗ್ಗೆ ಹೆಚ್ಚು ಕಟ್ಟುನಿಟ್ಟಾಗಿಲ್ಲ ನಾನು ಸರಿಯಾದ ಉತ್ತರವನ್ನು ತಲುಪುತ್ತೇನೆ ಆದ್ದರಿಂದ ಇದಕ್ಕೆ ಬರುವ ಮೊದಲು ನಾವು ಇಲ್ಲಿ ಸಂಕ್ಷಿಪ್ತವಾಗಿ ಹೇಳೋಣ ಕಡಿಮೆ ಕಾಂಟ್ರಾಸ್ಟ್ ಆಬ್ಜೆಕ್ಟ್ಗಾಗಿ ಎಲ್ಲಿಂದ ಪ್ರಾರಂಭಗೊಳ್ಳುತ್ತದೆ ಎಂಬುದು ಮುಖ್ಯವಲ್ಲ ಮತ್ತು ಉತ್ತರವನ್ನು ತಲುಪುತ್ತೀರಿ ಏಕೆಂದರೆ ನಿಜವಾದ ಮಿನಿಮಾ ಮತ್ತು ಗ್ಲೊಬಲ್ ಮಿನಿಮಾ ಮೂಲಕ್ಕೆ ಬಹಳ ಹತ್ತಿರದಲ್ಲಿದೆ ಆದ್ದರಿಂದ ನಾನು 0 0 ಅಥವಾ ಅದರ ಪಕ್ಕದಿಂದ ಪ್ರಾರಂಭಿಸಿದರೆ ನಾನು ಸರಿಯಾದ ಉತ್ತರವನ್ನು ತಲುಪುತ್ತೇನೆ ನಾನು 0 8 ರಲ್ಲಿ ಪ್ರಾರಂಭಿಸಿದರೆ ನಂತರ ನಾನು ತಪ್ಪಾದ ಉತ್ತರವನ್ನು ಸರಿಯಾಗಿ ಬಳಸುತ್ತೇನೆ ಮತ್ತು ನಾವು ಪ್ರಾರಂಭಿಸಿದ ಇನ್ನೂ ಅನೇಕ ಅಂಶಗಳು 8 1 ಸಹ ತಪ್ಪು ಉತ್ತರವನ್ನು ನೀಡುತ್ತದೆ ಆದ್ದರಿಂದ ಇದರಲ್ಲಿ ಅನೇಕ ವಲಯಗಳಿರುವುದರಿಂದ ಅದು ತಪ್ಪು ಉತ್ತರಕ್ಕೆನೀಡುತ್ತದೆ ಆದರೆ ಬರವಣಿಗೆ ಹುಟ್ಟಿದ ಅಂದಾಜಿನ ಸಿದ್ಧಾಂತ ಪ್ರಾರಂಭವಾದಾಗಿನಿಂದ ಯಾವಾಗಲೂ 0 0 ಪ್ರಾರಂಭಿಸುದರಿಂದ ಯಾವಾಗಲೂ ಸರಿಯಾದ ಉತ್ತರವನ್ನು ಪಡೆಯಬಹುದು ವಾಸ್ತವಿಕ ಅಂಗಾಂಶವು ಇದಕ್ಕೆ ತದ್ವಿರುದ್ಧವಾದ ಸಣ್ಣ ಮೌಲ್ಯಗಳನ್ನು ಹೊಂದಿಲ್ಲ ಎಂದು ಕೆಲವು ಸಮಯದಲ್ಲಿ ಅವರು ಅರಿತುಕೊಂಡರು ಆದರೆ ಸರಳ 2 D ಮಾಡಿದ ಕಾರಣ ವಿಧಾನಗಳು ವಿಫಲವಾಗುತ್ತಿವೆ ಏಕೆಂದರೆ ಹಲವಾರು ಹಿಲ್ಸ್ ಮತ್ತು ವ್ಯಾಲಿಗಳ ನಡುವೆ ಸರಿಯಾದ ಉತ್ತರವನ್ನು ತಲುಪಲು ಸಾಧ್ಯವಾಗುವುದಿಲ್ಲ ಮತ್ತು ಮುಂದಿನ ಸಮಸ್ಯೆಯಲ್ಲಿ ನಿಜವಾದ ಉತ್ತರವು x1 x2 3 7 ಎಂದು ನಾವು ನೋಡಬಹುದು ಆದ್ದರಿಂದ ನೀವು 0 0 ನಿಂದ ಪ್ರಾರಂಭಿಸಿದರೆ ಸರಿಯಾದ ಉತ್ತರವನ್ನು ಇಲ್ಲಿ ಹೊಂದಿಸಬಹುದು ಆಗ ನೆಗೆಟಿವೆ ಮೌಲ್ಯಗಳನ್ನು ಪಡೆಯಲಿದ್ದೇನೆ ಆದ್ದರಿಂದಈಗ ರಾಂಡಮ್ ಬಿಂದುವಿನಿಂದ ಪ್ರಾರಂಭಿಸಿದರೆ ಕೆಳಗೆ ಹೋಗುತ್ತೇನೆ ನಾನು ಇಲ್ಲಿಂದ ಪ್ರಾರಂಭಿಸಿದರೆ ನಾನು ಇಲ್ಲಿಗೆ ತಲುಪುತ್ತೇನೆ ಗ್ರೇಡಿಯಂಟ್ಗಳು 0 ಆದ್ದರಿಂದ ಈ ರೇಖಾಚಿತ್ರವನ್ನು ತಯಾರಿಸಲು ಇದು ಸಾಕಷ್ಟು ಕಂಪ್ಯೂಟೇಶನಲ್ ವರ್ಕ್ ಆಗಿದೆ ನನ್ನ ತಿಳುವಳಿಕೆಗೆ ಸಹಾಯ ಮಾಡಲು ನಾನು ಈ ರೇಖಾಚಿತ್ರವನ್ನು ಮಾಡುತ್ತಿದ್ದೇನೆ ಈ ರೇಖಾ ಚಿತ್ರವು 0 0 ||s − GS Ux||2 2 D ಪ್ಲೋಟ್ ನ ಬೆಲೆ ನಿಜವಾದ x1 x2 3 7 ಮತ್ತು s ಅದಕ್ಕೆ ಅನುಗುಣವಾಗಿರುತ್ತವೆಈಗ x ಮತ್ತು U ನ ವಿಭಿನ್ನ ಮೌಲ್ಯಗಳು ವೆಚ್ಚ ಕಾರ್ಯದ ಮೌಲ್ಯದ ಹಾಗೆ ಕಾಣುತ್ತದೆ ಆದ್ದರಿಂದ ನಿಜ ಜೀವನದಲ್ಲಿ ನಾನು ಇದನ್ನು ಎಂದಿಗೂ ಪ್ರವೇಶಿಸುವುದಿಲ್ಲ ಏಕೆಂದರೆ ಮೊದಲನೆಯದಾಗಿ ಅದು 10000 ವೇರಿಯಬಲ್ ಸಮಸ್ಯೆಯಾಗಿರಬಹುದು ಆದ್ದರಿಂದ ನಾನು 10000 ಆಯಾಮಗಳನ್ನು ಹೇಗೆ ದೃಶ್ಯೀಕರಿಸುವುದು ಹೌದು ನಿಖರವಾಗಿ ಈ ಸಂದರ್ಭದಲ್ಲಿ ನಾನು ಮಾಡಬೇಕಾಗಿರುವುದು x1 x2 ಅನ್ನು ಅರ್ಧದಿಂದ ಮಾಡುವುದು ನಾನು ಅದನ್ನು 3 7 ಮಾಡಿದರೆ ಎಲ್ಲಿಗೆ ಹೋಗಬೇಕೆಂದು ತಿಳಿಯಲು ನನಗೆ ಉತ್ತಮ ಮಾರ್ಗವಿಲ್ಲ ಅದಕ್ಕೆ ಎಲ್ಲೋ ಪ್ರಾರಂಭಿಸಿದರೆ ಮಾತ್ರ ಇಲ್ಲಿ ಈ ಡೊಮೇನ್ ಸ್ಥೂಲವಾಗಿ ತಿಳಿದರೆ ಈ ಸಮಸ್ಯೆಗೆ ಇಲ್ಲಿ ಇಳಿಯುತ್ತೇನೆ ಆದ್ದರಿಂದ ಅದಕ್ಕಾಗಿಯೇ ನನಗೆ ಕೆಲವು ಪೂರ್ವಭಾವಿ ಮಾಹಿತಿ ಬೇಕು ನಾವು ಮಾಡುವ ಉತ್ತಮ ಪ್ರಮೇಯ ಅಲ್ಲ ಆದ್ದರಿಂದ machine learningಮೆಷಿನ್ ಲರ್ನಿನಿಂಗ್ ಮತ್ತು ಆಳವಾದ ಕಲಿಕೆ ಯಿಂದ ಸರಿಯಾದ ದತ್ತಾಂಶದಿಂದ ವ್ಯಾಲಿ ಎಲ್ಲಿದೆ ಎಂದು ತಿಳಿಯಲು ಪ್ರಯತ್ನಿಸಬಹುದು ಇದಕ್ಕಾಗಿಯೇ ಇದು ತುಂಬಾ ಸವಾಲಿನ ಸಂಶೋಧನಾ ಸಮಸ್ಯೆ ಮತ್ತು ಆದ್ದರಿಂದ ಅದಕ್ಕಾಗಿಯೇ ನೀವು ಈ ಸಮಸ್ಯೆಯೊಂದಿಗೆ ಇರಬೇಕು ಒಂದು ಸಲಹೆಯನ್ನು ಇಲ್ಲಿ ಸೂಚಿಸಿದಂತೆ ಉದಾಹರಣೆಗೆ ಇಲ್ಲಿ 3 7 ಮಾಡಲಾಗಿದೆ ಆದ್ದರಿಂದ ಇದು 3 7 ಮತ್ತು ಇದು ಸವಾಲಿನ ಸಮಸ್ಯೆಯಾಗಿದೆ ಈಗ ಈ ವ್ಯತಿರಿಕ್ತತೆಯನ್ನು εr − 1ಎಂದು ವ್ಯಾಖ್ಯಾನಿಸಲಾಗಿದೆ ಈಗ ಅದು ಸರಳವಾದ ವ್ಯಾಖ್ಯಾನವಾಗಿದೆ ಕಾಂಟ್ರಾಸ್ಟ್ನ ನಿಜವಾದ ವ್ಯಾಖ್ಯಾನವು ಈ ರೀತಿಯಾಗಿದೆ χ εr − εbεb ಆದರೆ εb ಬ್ಯಾಗ್ರೊಂಡ್ ಮೀಡಿಯಾದ ಪರ್ಮಿಟಿವಿಟಿ ಆಗಿದೆ ಆದ್ದರಿಂದ ಹಿನ್ನೆಲೆ ಮಾಧ್ಯಮವು ನಿರ್ವಾತ ಅದು εr − 1 ಆದರೆ ನಿಜವಾದ ಪರ್ಮಿಟಿವಿಟಿ ಸರಿಸುಮಾರು ಈ ಉನ್ನತ ಶ್ರೇಣಿಯಲ್ಲಿರಲಿದೆ ಎಂದು ನನಗೆ ತಿಳಿದಿದ್ದರೆ ನಾನು ಮಾಧ್ಯಮವನ್ನು ಮ್ಯಾಚಿಂಗ್ ಲಿಕ್ವಿಡ್ ಅಥವಾ ಮ್ಯಾಚಿಂಗ್ ಮೆಟಿರಿಯಲ್ ಅದರ εb ತುಂಬಬಹುದು ಅದರ εb ಅನ್ನು ನಾನು ಉದಾಹರಣೆಗೆ ತೆಗೆದುಕೊಳ್ಳಬಹುದು 5 ಎಂದು ಹೇಳೋಣ ಆಗ ಕೊಂಟ್ರಾಸ್ಟ್ ಆದ್ದರಿಂದ x1 ಗಾಗಿ 5 ಆಗುತ್ತದೆ ಮತ್ತು x2 5 ಆಗುತ್ತದೆ ಆದ್ದರಿಂದ ಇವೆಲ್ಲವೂ ಚಿಕ್ಕದಾದ ಸಂಖ್ಯೆಗಳು ಮೈನಸ್ 25 0 2 ಮತ್ತು 25 0 4 ಆದ್ದರಿಂದ ನನ್ನ ಸಮಸ್ಯೆ ಚಿಕ್ಕದಾಗಿದೆ ಅದನ್ನು ಈ ರೀತಿಯಾಗಿ ಮ್ಯಾಪ್ ಮಾಡಿದ್ದೇನೆ ಪರ್ಮಿಟಿವಿಟಿಯನ್ನು ಚಿಕ್ಕದಾಗಿಸಿದೆ ಆದರೆ ಹಲವು ಬಾರಿ ಇದು ಸಾಧ್ಯವಾಗುವುದಿಲ್ಲ ಏಕೆಂದರೆ ಪರ್ಮಿಟಿವಿಟಿ 4 ಅಥವಾ 5 ಹೊಂದಿರುವ ದ್ರವವನ್ನು ನಾನು ಉತ್ಪಾದಿಸಲು ಸಾಧ್ಯವಿಲ್ಲ ಅದು ಬಹಿರಂಗಪಡಿಸುತ್ತದೆ ಮೇಲಾಗಿ ಲ್ಯಾಂಡ್ಮೈನ್ ಪತ್ತೆ ಸಮಸ್ಯೆಯಲ್ಲಿ ಅದನ್ನು ಮರೆತುಬಿಡಿ ನಿಜವಾಗಿ ಅಲ್ಲ ಆದ್ದರಿಂದ ನಾವು m n ಪ್ರಾರಂಭಿಸಿ ನಂತರ ಅದನ್ನು ಬಳಸುತ್ತೇವೆ ಎಂಬುದು ಪ್ರಶ್ನೆ ಆದ್ದರಿಂದ ಸರಿಯಾದ ಚತುರ್ಭುಜಕ್ಕೆ ಪ್ರವೇಶಿಸಲು ಇದು ನಿಮಗೆ ಸಹಾಯ ಮಾಡಬಹುದು ಆದರೆ ಸಮಸ್ಯೆಯೆಂದರೆ m n ಪ್ರಾರಂಭಿಸಿದಾಗ ನನಗೆ m ಡೈಮೆನ್ಶನಲ್ ಸ್ಪೇಸ್ ಮತ್ತು ಸ್ವಲ್ಪ ಪರಿಹಾರವನ್ನು ಪಡೆದುಕೊಂಡಿದ್ದೇನೆ ಹೆಚ್ಚಿನ ರೆಸಲ್ಯೂಶನ್ ಹೋದರೆ ಅಂದರೆ ಉದಾಹರಣೆ 100 ಮೀ ಈಗ ನನಗೆ 100 ಮೀ ಆಯಾಮದ ಸ್ಥಳವಿದೆ ಆ m ಡೈಮೆನ್ಶನಲ್ ಸ್ಪೇಸ್ ಮತ್ತು ಈ 100 ಮೀ ಡೈಮೆನ್ಶನಲ್ ಸ್ಪೇಸ್ ನಾನು ಹೇಗೆ ಸಂಬಂಧಿಸುತ್ತೇನೆ ಮೌಲ್ಯದೊಂದಿಗೆ ಹೋಲಿಸಿದರೆ ಪ್ರತಿ ಬಾರಿಯೂ ಬದಲಾವಣೆ ಇಲ್ಲ ಆದ್ದರಿಂದ ಕೆಲವು ಅರ್ಥದಲ್ಲಿ ನಾನು ಆ ಪರಿಹಾರವನ್ನು ಸ್ಯಾಂಪಲ್ ಮಾಡಬೇಕಾಗಿದೆ ಅಂದರೆ ನಾನು ಇಲ್ಲಿ x1 x2 ಎಂದು ಹೇಳಲು ಅವಕಾಶ ಮಾಡಿಕೊಟ್ಟಿದ್ದೇನೆ ಈಗ ನೀವು ಇದನ್ನು ಹಿಂಪಡೆಯಲು ಬಯಸುತ್ತೇನೆ ಎಂದು ಹೇಳುತ್ತಿದ್ದೀರಿ ಹೆಚ್ಚಿನ ರೆಸಲ್ಯೂಶನ್ 3 × 3 ರೆಸಲ್ಯೂಶನ್ ಈಗ ನಾನು ಏನು ಮಾಡಬೇಕು ನನಗೆ ಎರಡು ರೆಸಲ್ಯೂಶನ್ ಉತ್ತರ ಸಿಕ್ಕಿದೆ ಈಗ ನಾನು ಈ ಎರಡನ್ನು ಹೆಚ್ಚಿನ ರೆಸಲ್ಯೂಶನ್ಗೆ ಅದರ 3 × 3 ರ ಆರಂಭಿಕ ess ಹೆಯಾಗಿ ನಕ್ಷೆ ಮಾಡಲು ಬಯಸುತ್ತೇನೆ ನಂತರ ನಾನು ಏನು ಮಾಡಬೇಕು ಹೌದು ಇಲ್ಲಿ ಒಂದು ಗ್ರಿಡ್ಗೆ ಇದನ್ನು ಮಾಡಬಹುದು ಆದರೆ ಅದನ್ನು ಮಾಡಲು ಮತ್ತೆ ಒಂದು ಮರುಪಡೆಯುವಿಕೆ ಹೊಂದಾಣಿಕೆಯಲ್ಲಿದೆ ಅದು ಕಣಿವೆಯಲ್ಲಿ ಪ್ರವೇಶಿಸಲು ಕೆಲವೊಮ್ಮೆ ನಮಗೆ ಸಹಾಯ ಮಾಡುತ್ತದೆ ಆದರೆ ಈ ಕಣಿವೆಗಳು ಸೂಕ್ಷ್ಮವಾಗಿರಬಹುದು ಈ ಕಣಿವೆಯಲ್ಲಿ ನಾನು ಪ್ರಾರಂಭಿಸಿದರೆ ಇಲ್ಲಿ ಪ್ರಾರಂಭಿಸುವ ಬದಲು ನಾನು ಇಲ್ಲಿಗೆ ಪ್ರಾರಂಭಿಸಿದೆ ಮತ್ತು ನಂತರ ಇಲ್ಲಿಗೆ ಹೋದರೆ ಕೆಲಸ ಮಾಡಬಹುದು ಅಥವಾ ಇರಬಹುದು ಇದು ಉತ್ತಮ ಅಂದಾಜು ವಾಸ್ತವವಾಗಿ ಇದನ್ನು ಸಾಮಾನ್ಯವಾಗಿ ಮಾಡಲಾಗುತ್ತದೆ